ಹಲೋ ಆದ್ದರಿಂದ ಇಂದು ನಾವು ಸೇವೆಗಳ ಮಾರ್ಕೆಟಿಂಗ್ ಪ್ರಾಯೋಗಿಕ ವಿಧಾನದ ನಮ್ಮ ಕೋರ್ಸ್ನ ಕೊನೆಯ ಅಧಿವೇಶನದಲ್ಲಿದ್ದೇವೆ ಮತ್ತು ಇದು ಕೇಸ್ ಸ್ಟಡಿ ಸಂಖ್ಯೆ ಐದು ಮತ್ತು ನಾವು ಈ ಕೇಸ್ ಸ್ಟಡೀಸ್ ಸರಣಿಯೊಂದಿಗೆ ಮುಕ್ತಾಯಗೊಳಿಸುತ್ತೇವೆ ಆದ್ದರಿಂದ ಇದು ಶಿಕ್ಷಣ ಮತ್ತು ವಿಸ್ತರಣಾ ಸೇವೆಗಳು ಆದ್ದರಿಂದ ನಾವು ಶೈಕ್ಷಣಿಕ ಸೇವಾ ಮಾರ್ಕೆಟಿಂಗ್ ಬಗ್ಗೆ ಮಾತನಾಡುತ್ತಿದ್ದೇವೆ ಪರಿಚಯ ಶಿಕ್ಷಣ ಸೇವೆಗಳ ಈ ಮಾರ್ಕೆಟಿಂಗ್ ವ್ಯಾಪಕ ವ್ಯಾಪ್ತಿಯನ್ನು ಹೊಂದಿರುವ ವಿಷಯವಾಗಿದೆ ಇದು ಶಾಲಾ ವಯಸ್ಸಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಂತರ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರಬುದ್ಧವಾಗುತ್ತದೆ ಶಿಕ್ಷಣವನ್ನು ಪ್ರಬಲ ಅಸ್ಪಷ್ಟತೆಯ ವಿಷಯದೊಂದಿಗೆ ಶುದ್ಧ ಸೇವೆಯೆಂದು ವರ್ಗೀಕರಿಸಲಾಗಿದೆ ನೀಡಲಾದ ಪುಸ್ತಕಗಳು ಇತ್ಯಾದಿಗಳಲ್ಲದೆ ಉಳಿದ ಸೇವೆಗಳನ್ನು ಉದ್ದೇಶಿಸಲಾಗಿದೆ ಶಿಕ್ಷಣ ಸೇವೆಯ ಮಾರ್ಕೆಟಿಂಗ್ ಅನ್ನು ಅರ್ಥಮಾಡಿಕೊಳ್ಳುವ ಮೊದಲು ನಾವು ಶಿಕ್ಷಣವನ್ನು ಸೇವೆಯಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಶಿಕ್ಷಣವು 7ಪಿಗಳನ್ನು ಹೊಂದಿದೆ ಮತ್ತು ಸೇವೆಯಂತೆ ಶಿಕ್ಷಣವು ಅಸ್ಪಷ್ಟತೆ ನಾಶವಾಗುವಿಕೆ ಬೇರ್ಪಡಿಸಲಾಗದಿರುವಿಕೆ ಮತ್ತು ವ್ಯತ್ಯಾಸದ ನಾಲ್ಕು ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ಶಿಕ್ಷಣವು ಮೂಲಸೌಕರ್ಯ ಮತ್ತು ಬೋಧನಾ ಸಲಕರಣೆಗಳ ಸಹಾಯದಿಂದ ಜ್ಞಾನ ಯೋಗ್ಯತೆ ಪರಿಣತಿ ಮತ್ತು ಕೌಶಲ್ಯಗಳಂತಹ ಅಮೂರ್ತ ಪ್ರಯೋಜನಗಳನ್ನು ಒದಗಿಸುತ್ತದೆ ಮತ್ತು ಅವುಗಳು ಅಸ್ಪಷ್ಟವಾಗಿರುತ್ತವೆ ಮತ್ತು ಬೋಧಕವರ್ಗದ ಪರಿಣತಿಯು ಅಸ್ಪಷ್ಟವಾಗಿದೆ ಆದ್ದರಿಂದ ಮುಂದೆ ನಮಗೆ ನಾಶವಾಗುವಿಕೆ ಇದೆ ಆದ್ದರಿಂದ ಶಿಕ್ಷಣದಲ್ಲಿ ಉತ್ಪಾದನೆ ಮತ್ತು ಬಳಕೆ ಏಕಕಾಲಿಕ ಚಟುವಟಿಕೆಗಳಾಗಿವೆ ಬೇರ್ಪಡಿಸಲಾಗದಿರುವಿಕೆ ಸೇವಾ ಪೂರೈಕೆದಾರರಿಂದ ಸೇವೆಯನ್ನು ಬೇರ್ಪಡಿಸುವುದು ಅಸಾಧ್ಯ ಸೇವೆಯ ವಿತರಣೆಯಲ್ಲಿ ಶಿಕ್ಷಕರ ಒಳಗೊಳ್ಳುವಿಕೆ ಅತ್ಯಗತ್ಯ ಅಂಶವಾಗಿದೆ ಆದ್ದರಿಂದ ಅರ್ಜಿ ಸಲ್ಲಿಸಲು ಸಂಸ್ಥೆಯನ್ನು ಆಯ್ಕೆಮಾಡುವ ಮಾನದಂಡವೆಂದರೆ ಸಂಸ್ಥೆಯ ಖ್ಯಾತಿ ಅರ್ಜಿದಾರರ ಸಂಖ್ಯೆ ನಿಯೋಜನೆ ದಾಖಲೆ ಅಧ್ಯಾಪಕರು ನೀಡಲಾಗುವ ಕೋರ್ಸ್ಗಳ ಶ್ರೇಣಿ ಶುಲ್ಕ ಮತ್ತು ಮೂಲಸೌಕರ್ಯ ನಿರೀಕ್ಷಿತ ಗ್ರಾಹಕ ಅಥವಾ ನಿರೀಕ್ಷಿತ ವಿದ್ಯಾರ್ಥಿ ಸಂಸ್ಥೆಗೆ ಅನ್ವಯಿಸುವ ಸಂಸ್ಥೆಗೆ ಅರ್ಜಿ ಹಾಕಿ ಆಯ್ಕೆ ಮಾಡುವ ಎಲ್ಲಾ ಅಂಶಗಳು ಇವು ಆದ್ದರಿಂದ ಶಿಕ್ಷಣ ಸೇವೆಗಳ ಮಾರ್ಕೆಟಿಂಗ್ನಲ್ಲಿ ಸೇವಾ ಮಿಶ್ರಣ ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣದ ಈ ಏಳು ಅಂಶಗಳಿವೆ ಮೊದಲನೆಯದು ಉತ್ಪನ್ನ ಅದು ಶ್ರೇಣಿ ಗುಣಮಟ್ಟದ ಮಟ್ಟ ಬ್ರಾಂಡ್ ಹೆಸರು ನಿಯೋಜನೆಗಳು ತರಬೇತಿ ಕಾರ್ಯಾಗಾರ ಮತ್ತು ಸೆಮಿನಾರ್ ಆದ್ದರಿಂದ ಇವು ಶೈಕ್ಷಣಿಕ ಸೇವೆಗಳ ಉತ್ಪನ್ನಗಳಾಗಿವೆ ಶುಲ್ಕಗಳು ಪಾವತಿ ನಿಯಮಗಳು ರಿಯಾಯಿತಿಗಳು ವಿದ್ಯಾರ್ಥಿವೇತನಗಳು ಗ್ರಹಿಸಿದ ಮೌಲ್ಯ ಇತರ ಸೌಲಭ್ಯ ನಿಯೋಜನೆ ದಾಖಲೆ ಮಾಲೀಕತ್ವದ ಪ್ರಕಾರ ಸಾರ್ವಜನಿಕ ಅಥವಾ ಖಾಸಗಿ ರೂಪದಲ್ಲಿ ಬೆಲೆಗಳು ಆದ್ದರಿಂದ ಸಾರ್ವಜನಿಕ ಅಥವಾ ಖಾಸಗಿ ಎಂಬುದರ ಆಧಾರದ ಮೇಲೆ ಸಾಮಾನ್ಯವಾಗಿ ಖಾಸಗಿ ಶಾಲೆಗಳು ಸರ್ಕಾರವು ಬೆಂಬಲಿಸುವ ಶಾಲೆಗಿಂತ ಹೆಚ್ಚಿನ ದರವನ್ನು ವಿಧಿಸುತ್ತದೆ ಸ್ಥಳ ಸ್ಥಳ ಪ್ರವೇಶಿಸುವಿಕೆ ಆನ್ಲೈನ್ ತರಗತಿಗಳು ದೂರ ಶಿಕ್ಷಣ ಇವು ಶೈಕ್ಷಣಿಕ ಸೇವೆಗಳನ್ನು ವಿತರಿಸುವ ಸಾಧನಗಳಾಗಿವೆ ಆದ್ದರಿಂದ ಜಾಹೀರಾತು ಪ್ರಚಾರ ಬಾಯಿ ಮಾತು ಸಾರ್ವಜನಿಕ ಸಂಪರ್ಕ ಹೋರ್ಡಿಂಗ್ಗಳಂತಹ ಪ್ರಚಾರವು ಶಿಕ್ಷಣ ಸೇವೆಗಳನ್ನು ಉತ್ತೇಜಿಸಲು ಅಥವಾ ಸಂಭ್ಯಾವ ವಿದ್ಯಾರ್ಥಿಗಳಿಗೆ ಈ ಮೂಲಕ ನಿರ್ದಿಷ್ಟ ಸೇವೆಗಳ ಬಗ್ಗೆ ಸಂವಹನ ಮಾಡಲು ನಾವು ಬಳಸಬಹುದು ಶಿಕ್ಷಣ ಸೇವೆಗಳ ಮಿಶ್ರಣದಲ್ಲಿ ಜನರು ಬಹಳ ಮುಖ್ಯ ಅವರು ಬೋಧನಾ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿ ಅರ್ಹತೆ ಪರಸ್ಪರ ವರ್ತನೆ ಸಿಬ್ಬಂದಿ ತರಬೇತಿ ಆದ್ದರಿಂದ ಇವೆಲ್ಲವೂ ಮುಖ್ಯ ಕಟ್ಟಡ ಲೋಗೊ ಗ್ರಂಥಾಲಯ ಲ್ಯಾಬ್ ಕೆಫೆಟೇರಿಯಾ ಕಂಪ್ಯೂಟರ್ ಬೋಧನಾ ಸಾಧನಗಳು ವೈಫೈ ಮುಂತಾದ ಭೌತಿಕ ಪುರಾವೆಗಳು ಇವು ಭೌತಿಕ ಸಾಕ್ಷ್ಯಗಳ ಭಾಗಗಳಾಗಿವೆ ಪ್ರಕ್ರಿಯೆ ನೋಂದಣಿ ಪ್ರವೇಶ ಆನ್ಲೈನ್ ನಿಯಮಿತ ತರಗತಿ ಶಿಕ್ಷಣ ದೂರಶಿಕ್ಷಣ ಪರೀಕ್ಷೆ ಮೌಲ್ಯಮಾಪನ ಆದ್ದರಿಂದ ಇವು ಶಿಕ್ಷಣ ಸೇವೆಗಳ ಕೆಲವು ಪ್ರಕ್ರಿಯೆಗಳು ಶಿಕ್ಷಣ ಸೇವೆಗಳ ಈ ಎಲ್ಲಾ ಪಿ 's ಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಶಿಕ್ಷಣ ಸೇವೆಗಳಲ್ಲಿ ಖ್ಯಾತಿಗಾಗಿ ಮತ್ತು ವಿದ್ಯಾರ್ಥಿಗಳು ನಿರ್ದಿಷ್ಟ ಸೇವೆಯನ್ನು ಆಯ್ಕೆ ಮಾಡಲು ಉನ್ನತ ಕ್ರಮದಲ್ಲಿರಬೇಕು ಆದ್ದರಿಂದ ಸಾರಾಂಶ ಶಿಕ್ಷಣವು ಇಂದಿನಂತೆ ಒಂದು ಪ್ರಮುಖ ಉಪಯುಕ್ತತೆಯಾಗಿರಲಿಲ್ಲ ಈ ಉದ್ಯಮದಲ್ಲಿ ಬೇಡಿಕೆ ಯಾವಾಗಲೂ ಪೂರೈಕೆಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಅನೇಕ ಖಾಸಗಿ ಆಟಗಾರರು ಈ ಮಾರುಕಟ್ಟೆಯಲ್ಲಿ ಅವಕಾಶವನ್ನು ಪಡೆದುಕೊಳ್ಳಲು ಪ್ರವೇಶಿಸುತ್ತಾರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಶಿಕ್ಷಣದ ಗುಣಮಟ್ಟದಲ್ಲಿ ದೊಡ್ಡ ವ್ಯತ್ಯಾಸವಿದೆ ಶಿಕ್ಷಣ ಸೇವೆಗಳ ಮಾರ್ಕೆಟಿಂಗ್ ಸಾಮಾಜಿಕ ಮಾರ್ಕೆಟಿಂಗ್ ಆದರೆ ಅದು ವೇಗವಾಗಿ ಬೆಳೆಯುತ್ತದೆ ಮತ್ತು ವಿಶೇಷವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಲಾಭದಾಯಕ ಉದ್ಯಮವಾಗಿ ಹೊರಹೊಮ್ಮುತ್ತದೆ ನಾನು ಹೇಳಿದಂತೆ ಜನರು ಈ ಉದ್ಯಮದಲ್ಲಿ ನಿರ್ಣಾಯಕ ಅಂಶವಾಗಿದೆ ಆದ್ದರಿಂದ ನಾವು ಜನರು ಶಿಕ್ಷಕರು ಶೈಕ್ಷಣಿಕ ನಿರ್ವಾಹಕರು ಉತ್ತಮವಾಗಿದ್ದರೆ ಅವರು ಸೇವೆಗಳನ್ನು ಒದಗಿಸುತ್ತಾರೆ ಮತ್ತು ಸಂಸ್ಥೆಯ ಹೆಸರನ್ನು ಜನರು ಗುರುತಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ಉತ್ತಮ ಪದವಿ ಪಡೆಯಲು ಅಂತಹ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಸೇರಲು ಪ್ರಯತ್ನಿಸುತ್ತಾರೆ ಶಿಕ್ಷಣ ಮತ್ತು ವಿಸ್ತರಣೆ ಸೇವೆಗಳು ನಂತರ ತರಬೇತಿ ಸೇವೆಗಳ ಮಾರ್ಕೆಟಿಂಗ್ ಇವೆ ಈಗ ತರಬೇತಿಯು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಕೌಶಲ್ಯವನ್ನು ಒದಗಿಸುತ್ತದೆ ಅಥವಾ ಹೆಚ್ಚಿಸುತ್ತದೆ ಇದು ಮಾನವ ಸಂಪನ್ಮೂಲ ನಿರ್ವಹಣೆಯ ನಿರ್ಣಾಯಕ ಅಂಶವಾಗಿದೆ ಹೆಚ್ಚಿನ ಸಂಸ್ಥೆಯಲ್ಲಿ ತರಬೇತಿ ಮತ್ತು ಅಭಿವೃದ್ಧಿ ವಿಭಾಗವಿದೆ ಆದಾಗ್ಯೂ ಸ್ವತಂತ್ರ ತರಬೇತಿ ಸಂಸ್ಥೆಗಳ ಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳವಿದೆ ತರಬೇತಿ ವೃತ್ತಿಪರರು ಉತ್ತಮ ಮಾರಾಟಗಾರರಲ್ಲ ಎಂಬ ಸಾಮಾನ್ಯ ಊಹೆಯಿದೆ ಇದು ಕಡಿಮೆ ವೇತನ ಮತ್ತು ಕಳಪೆ ವಿಶ್ವಾಸಾರ್ಹತೆಗೆ ಕಾರಣವಾಗಬಹುದು ತರಬೇತಿಯು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಕೌಶಲ್ಯಗಳನ್ನು ಒದಗಿಸುವುದು ಅಥವಾ ಹೆಚ್ಚಿಸುವುದು ಆದ್ದರಿಂದ ತರಬೇತಿಯ ಈ ಹಂತಗಳು ಪೂರ್ವ ಉದ್ಯೋಗ ಇಂಡಕ್ಷನ್ ಕೆಲಸದ ಮೇಲೆ ಮೂಲ ವಿಶೇಷ ಮೂಲ ನಿರ್ವಹಣೆ ವಿಶೇಷ ನಿರ್ವಹಣೆ ಮತ್ತು ಉನ್ನತ ನಿರ್ವಹಣೆ ಆದ್ದರಿಂದ ಇವು ತರಬೇತಿಯ ಏಳು ಹಂತಗಳಾಗಿವೆ ತರಬೇತಿ ಸೇವೆಗಳ 7ಪಿ ಗಳು ತರಬೇತಿ ಉತ್ಪನ್ನ ತರಬೇತಿ ವಿಧಾನ ಪ್ರೋಗ್ರಾಂ ವೇಳಾಪಟ್ಟಿ ತರಬೇತುದಾರರು ಕೌಶಲ್ಯ ಕಾಲಾವಧಿ ಸಹಾಯಕ ಇತ್ಯಾದಿ ಸ್ಥಳ ಸ್ಥಳ ಪರಸ್ಪರ ವೀಡಿಯೊ ಆನ್ಲೈನ್ ತರಗತಿಯ ಬೋಧನೆ ಕೆಲಸದ ಮೇಲೆ ತರಬೇತಿ ಕೆಲಸಡಾ ಮೇಲಿಲ್ಲದ ತರಬೇತಿ ಮಾಡಲಾಗಿದೆ ಬಜೆಟ್ ಶುಲ್ಕಗಳು ತರಬೇತುದಾರ ವೆಚ್ಚ ಲೈನ್ ಮ್ಯಾನೇಜರ್ ವೆಚ್ಚ ಮತ್ತು ಇತರ ವೆಚ್ಚಗಳನ್ನು ಒಳಗೊಂಡಿರುವ ಬೆಲೆ ವೈಯಕ್ತಿಕ ಮಾರಾಟ ಸಾರ್ವಜನಿಕ ಸಂಪರ್ಕ ಉಚಿತ ಸೆಮಿನಾರ್ ಕಾರ್ಯಾಗಾರ ಮೇಲ್ ಮತ್ತು ಸುದ್ದಿಪತ್ರಗಳಿಗೆ ಪ್ರಚಾರ ಶಿಕ್ಷಣ ಸೇವೆಗಳ ಮಾರ್ಕೆಟಿಂಗ್ನಂತೆ ಇವುಗಳು ಬಹಳ ನಿರ್ಣಾಯಕವಾಗಿವೆ ಆದ್ದರಿಂದ ಇಲ್ಲಿ ತರಬೇತುದಾರ ಪೋಷಕ ಸಿಬ್ಬಂದಿ ತರಬೇತುದಾರನ ವ್ಯಕ್ತಿತ್ವ ಮತ್ತು ನಡವಳಿಕೆ ಪ್ರೇರಣೆ ಬಹಳ ಮುಖ್ಯ ಜನರ ವಿಶೇಷತೆ ಬಹಳ ಮುಖ್ಯ ಪ್ರಕ್ರಿಯೆ ಅಗತ್ಯ ಉತ್ಪಾದನೆ ತರಬೇತಿ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆ ಇವು ಪ್ರಮುಖ ಪ್ರಕ್ರಿಯೆ ಭೌತಿಕ ಪುರಾವೆಗಳು ಅದು ತರಬೇತಿ ಉಪಕರಣಗಳು ಸ್ಥಳ ಮೂಲಸೌಕರ್ಯ ತರಬೇತಿ ಸಾಮಗ್ರಿಗಳು ಶಿಕ್ಷಣ ಸೇವೆಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ನೀಡುವ ತರಬೇತಿ ಸೇವೆಗಳ ಭೌತಿಕ ಸಾಕ್ಷ್ಯಗಳ ಪ್ರಮುಖ ಭಾಗಗಳು ಇವು ಆದ್ದರಿಂದ ಸಾರಾಂಶದಂತೆ ತಂತ್ರಜ್ಞಾನವು ವೇಗದಲ್ಲಿ ಬದಲಾಗುತ್ತಿದೆ ಆದ್ದರಿಂದ ಪರಿಸರದಲ್ಲಿನ ಅನಿಶ್ಚಿತ ಬದಲಾವಣೆಗಳನ್ನು ನಿಭಾಯಿಸಲು ಸರಿಯಾದ ತರಬೇತಿಯ ಅಗತ್ಯವಿದೆ ಹೊಸ ಜ್ಞಾನವನ್ನು ಸರಳ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಕಲಿಸಲು ತರಬೇತುದಾರ ಸಾಕಷ್ಟು ದಕ್ಷನಾಗಿರಬೇಕು ಅವರು ಚಟುವಟಿಕೆಯ ಬಲೆಗೆ ಹೊರಹೋಗಬೇಕು ಮತ್ತು ಫಲಿತಾಂಶ ಆಧಾರಿತರಾಗಿರಬೇಕು ತರಬೇತುದಾರರು ಸೆಮಿನಾರ್ಗಳು ಮತ್ತು ಸಂವಾದಾತ್ಮಕ ಅವಧಿಗಳ ಮೂಲಕ ತರಬೇತಿಯನ್ನು ಉತ್ತೇಜಿಸಬೇಕು ಗ್ರಾಹಕರ ಅಗತ್ಯವನ್ನು ಪೂರೈಸಲು ಅವರು ಸಮರ್ಥ ತರಬೇತಿ ವಿಧಾನಗಳೊಂದಿಗೆ ಸಜ್ಜುಗೊಳಿಸಬೇಕು ಮುಂದೆ ನಾವು ಶಿಕ್ಷಣ ಮತ್ತು ವಿಸ್ತರಣಾ ಸೇವೆಗಳಿಗೆ ಬರುತ್ತೇವೆ ಆದ್ದರಿಂದ ಕೃಷಿ ವಿಸ್ತರಣೆ ಸೇವೆಗಳು ಈಗ ಭಾರತದಲ್ಲಿ 75 ಕ್ಕಿಂತ ಹೆಚ್ಚು ಜನಸಂಖ್ಯೆಯು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದೆ ಮತ್ತು ಕೃಷಿ ಮತ್ತು ಕೃಷಿ ಸಂಬಂಧಿತ ಕೆಲಸಗಳು ಅವರ ಮುಖ್ಯ ಆದಾಯದ ಮೂಲವಾಗಿದೆ ಕೃಷಿ ತಂತ್ರಜ್ಞಾನದಲ್ಲಿನ ತ್ವರಿತ ಬೆಳವಣಿಗೆಯೊಂದಿಗೆ ಗುಣಮಟ್ಟದ ಒಳಹರಿವಿನ ಲಭ್ಯತೆ ಮತ್ತು ಉತ್ಪಾದನೆಯ ಸಮರ್ಥ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಮಯದ ಅವಶ್ಯಕತೆಯಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು ಕೃಷಿಯ ಸಾಂಪ್ರದಾಯಿಕ ವಿಧಾನಗಳನ್ನು ಬದಲಾಯಿಸುತ್ತಿವೆ ಕೃಷಿ ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ಇತ್ತೀಚಿನ ತಂತ್ರಜ್ಞಾನವು ಹೆಚ್ಚು ವಿಳಂಬಮಾಡದೇ ಸಮಯಕ್ಕೆ ರೈತರನ್ನು ತಲುಪಬೇಕು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್ ಎನ್ಜಿಒ ಉದ್ಯಮ ಗುಂಪುಗಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಮತ್ತು ಬ್ಯಾಂಕುಗಳು ಕೃಷಿ ವಿಸ್ತರಣಾ ಸೇವೆಗಳ ಪ್ರಮುಖ ಪ್ರವರ್ತಕರು ಆದ್ದರಿಂದ ಸರಕಾರಿ ಕೃಷಿ ವಿಸ್ತರಣೆ ಕಾರ್ಯಕ್ರಮದ ರಾಜ್ಯದ ವಿಸ್ತರಣೆ ಕಾರ್ಯಕ್ರಮಕ್ಕೆ ಬೆಂಬಲ ಎಂದು ಈ ಆರು ಪ್ರಮುಖ ಅಂಶಗಳಾಗಿ ಸ್ಥಾಪನೆಗೆ ಕೃಷಿ ಕ್ಲೈಂಟ್ ಹಾಗೂ ಕೃಷಿ ಉದ್ಯಮದ ಕೇಂದ್ರಗಳು ಕಿಸಾನ್ ಕಾಲ್ ಸೆಂಟರ್ ವಿಸ್ತರಣೆ ಶೈಕ್ಷಣಿಕ ಸಂಸ್ಥೆಗಳು ಮಾದರಿ ತರಬೇತಿ ಕೋರ್ಸ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ನಂತಹ m ಕಿಸಾನ್ m Kisan ಆದ್ದರಿಂದ ಕೃಷಿ ವಿಸ್ತರಣಾ ಸೇವೆಗಳು ಇನ್ಪುಟ್input ಒಳಹರಿವಿನ ಉದ್ಯಮವು ಸರಬರಾಜುದಾರರಲ್ಲಿ ರಸಗೊಬ್ಬರ ಉದ್ಯಮ ಕೀಟನಾಶಕಗಳು ಮತ್ತು ಬೀಜ ಉದ್ಯಮವು ಪ್ರಮುಖ ಪಾಲನ್ನು ಹೊಂದಿದೆ ಅವರು ಮಾದರಿ ವಿಶ್ಲೇಷಣೆ ಮತ್ತು ಪ್ರಚಾರ ಅಭಿಯಾನಗಳ ಮೂಲಕ ಗುಣಮಟ್ಟದ ಭರವಸೆ ಸೇವೆಗಳನ್ನು ಒದಗಿಸುತ್ತಾರೆ ಅವರಿಂದ ಅನೇಕ ಇನ್ಪುಟ್ ವಿಶ್ಲೇಷಣೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ರಸಗೊಬ್ಬರಗಳು ಬೀಜಗಳು ಮತ್ತು ಕೀಟನಾಶಕಗಳ ವಿಶ್ಲೇಷಣೆಗೆ ಈ ಕೇಂದ್ರಗಳು ಸಹಾಯ ಮಾಡುತ್ತವೆ ಈ ಕೇಂದ್ರಗಳು ಈ ಒಳಹರಿವಿನ ಉತ್ಪಾದನೆಗೆ ಸಹ ಸಹಾಯ ಮಾಡುತ್ತವೆ ಆದ್ದರಿಂದ ವಿಸ್ತರಣಾ ಶಿಕ್ಷಣ ಸೇವೆಗಳು ಪ್ರದರ್ಶನಗಳು ಸಾಮೂಹಿಕ ಸಂಪರ್ಕ ಚಟುವಟಿಕೆ ನೀರಿನ ನಿರ್ವಹಣೆ ಇಂಧನ ನಿರ್ವಹಣೆ ಜಾನುವಾರು ನಿರ್ವಹಣೆ ಜಾನುವಾರು ಕಾರ್ಯಕ್ರಮಗಳು ಮತ್ತು ಇನ್ಪುಟ್ ಪೂರೈಕೆಯನ್ನು ಬಲಪಡಿಸುತ್ತವೆ ವಿಶೇಷ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವು ಕೃಷಿಯೊಂದಿಗೆ ಸಮುದಾಯಗಳು ಸಹ ಅನೇಕ ಸಂದರ್ಭಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ ಆದ್ದರಿಂದ ಗ್ರಾಮವನ್ನು ಎನ್ಜಿಒ ಅಥವಾ ಯಾರಾದರೂ ಅಳವಡಿಸಿಕೊಳ್ಳುವುದು ಗ್ರಾಮ ವಿಕಾಸ್ ಯೋಜನೆ ಜಲಾನಯನ ಅಭಿವೃದ್ಧಿ ಯೋಜನೆ ಕೃಷಿ ಅರಣ್ಯ ಯೋಜನೆಗಳು ರೈತರ ಸಮುದಾಯ ಕೇಂದ್ರಗಳು ರೈತ ಏಕೀಕರಣ ಕಾರ್ಯಕ್ರಮ ಮತ್ತು ವಿಶೇಷ ಯೋಜನೆಗಳು ಆದ್ದರಿಂದ ಸಾರಾಂಶವಾಗಿ ಕೃಷಿ ವಿಸ್ತರಣೆಯು ಸಂಬಂಧಿತ ಕೈಗಾರಿಕೆಗಳು ಮತ್ತು ಎನ್ಜಿಒ ಬೆಂಬಲಿಸುವ ರಾಷ್ಟ್ರೀಯ ಆದ್ಯತೆಯಾಗಿದೆ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಅದರ ಬಗ್ಗೆ ಮಾಹಿತಿಯ ಮುಕ್ತ ಹರಿವು ಅಗತ್ಯವಾಗಿರುತ್ತದೆ ರೈತರ ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಪರಿಚಯಿಸಿದೆ ರೈತನಿಗೆ ಮಾಹಿತಿಯ ಕೊರತೆ ಇರುವುದರಿಂದ ಕೃಷಿ ವಿಸ್ತರಣಾ ಸೇವೆಗಳ ಪ್ರಚಾರವು ಎಲ್ಲರಲ್ಲೂ ನಿರ್ಣಾಯಕ ಅಂಶವಾಗಿದೆ ನಂತರ ನಾವು ಸಾಮಾಜಿಕ ಮಾರ್ಕೆಟಿಂಗ್ ಅಥವಾ ಸಾರ್ವಜನಿಕ ಸೇವೆಗಳ ಮಾರ್ಕೆಟಿಂಗ್ನಂತಹ ಸಾರ್ವಜನಿಕ ಸೇವೆಗಳಿಗೆ ಬರುತ್ತೇವೆ ಆದ್ದರಿಂದ ಪರಿಚಯ ಸಾಮಾಜಿಕ ಮಾರ್ಕೆಟಿಂಗ್ ಎಂಬ ಪದವನ್ನು 1971 ರಲ್ಲಿ ಪರಿಚಯಿಸಲಾಯಿತು ಸಾಮಾಜಿಕ ಮಾರ್ಕೆಟಿಂಗ್ ಎನ್ನುವುದು ಒಟ್ಟಾರೆ ವ್ಯಕ್ತಿ ಮತ್ತು ಸಮಾಜದ ಅನುಕೂಲಕ್ಕಾಗಿ ಜನರ ನಡವಳಿಕೆಯನ್ನು ಕಾಪಾಡಿಕೊಳ್ಳುವ ಒಂದು ವಿಧಾನವಾಗಿದೆ ಪ್ರಾಯೋಗಿಕವಾಗಿ ಸಾರ್ವಜನಿಕ ಸೇವಾ ಮಾರ್ಕೆಟಿಂಗ್ ಮತ್ತು ಸಾಮಾಜಿಕ ಮಾರ್ಕೆಟಿಂಗ್ ಹೋಲುತ್ತವೆ ಅಭಿವೃದ್ಧಿಶೀಲ ಮಾರುಕಟ್ಟೆಗಳಿಗೆ ಇದು ಹೆಚ್ಚು ಪ್ರಸ್ತುತವಾಗಿದೆ ಪ್ರಕ್ರಿಯೆ ಸಮಸ್ಯೆ ಗುರುತಿಸುವಿಕೆ ವಸ್ತುನಿಷ್ಠ ಸೆಟ್ಟಿಂಗ್ ಮಾರುಕಟ್ಟೆ ವಿಭಜನೆ ಗ್ರಾಹಕ ವಿಶ್ಲೇಷಣೆ ಮಾರ್ಕೆಟಿಂಗ್ ತಂತ್ರ ಅಭಿವೃದ್ಧಿ ಅನುಷ್ಠಾನ ಮತ್ತು ಮೌಲ್ಯಮಾಪನ ಈ ಪ್ರಕ್ರಿಯೆಯ ಭಾಗವಾಗಿದೆ ಸಾಮಾಜಿಕ ಮಾರ್ಕೆಟಿಂಗ್ ಮಿಶ್ರಣ ಉತ್ಪನ್ನ ಪರಿಹರಿಸಬೇಕಾದ ಸಮಸ್ಯೆಗಳಿವೆ ಎಂದು ಜನರು ನಂಬಬೇಕು ಅಭ್ಯಾಸಗಳು ಆಲೋಚನೆಗಳು ಸಮಾಲೋಚನೆ ಮತ್ತು ಸೇವೆಯು ಉತ್ಪನ್ನದ ಮುಖ್ಯ ಅಂಶಗಳಾಗಿವೆ ಬೆಲೆ ಗ್ರಾಹಕರು ಹಣ ಶ್ರಮ ಸಮಯ ಮತ್ತು ಯಾವುದೇ ಸಂಪನ್ಮೂಲಗಳ ವಿಷಯದಲ್ಲಿ ಪಾವತಿಸಬೇಕು ಅಥವಾ ಪಾವತಿಸಬೇಕು ಸರ್ಕಾರಿ ಕಚೇರಿಗಳು ಸಮೂಹ ಮಾಧ್ಯಮ ಪ್ರಚಾರ ವೆಬ್ಸೈಟ್ಗಳು ಎಲೆಕ್ಟ್ರಾನಿಕ್ ಅಥವಾ ಮೊಬೈಲ್ ಅಪ್ಲಿಕೇಶನ್ಗಳು ಮಾರ್ಕೆಟಿಂಗ್ ಮಿಶ್ರಣದ ಪ್ರಮುಖ ಮೂಲವಾಗಿದೆ ಪ್ರಚಾರ ದೂರದರ್ಶನ ಇಂಟರ್ನೆಟ್ ರೇಡಿಯೋ ಪೋಸ್ಟರ್ಗಳು ಕರಪತ್ರಗಳು ನೇರ ಮೇಲ್ ಪತ್ರಿಕೆಗಳು ಇವು ಪ್ರಚಾರ ಸಾಮಾಜಿಕ ಮಾರ್ಕೆಟಿಂಗ್ನ ಪ್ರಮುಖ ಭಾಗವಾಗಿದೆ ಆದ್ದರಿಂದ ಉತ್ಪನ್ನವೆಂದರೆ ಶೇರ್ ಬಾಂಡ್ಗಳು ಮ್ಯೂಚುಯಲ್ ಫಂಡ್ಗಳು ಹೂಡಿಕೆ ಸಮಾಲೋಚನೆ ತೆರಿಗೆ ಲಾಭ ನಿಧಿ ಇತ್ಯಾದಿ ಬೆಲೆ ದಲ್ಲಾಳಿ ಸೇವಾ ತೆರಿಗೆ ಸ್ಟಾಂಪ್ ಡ್ಯೂಟಿ ಪಾಲನೆ ಶುಲ್ಕ ರಿಯಾಯಿತಿ ಸಂಸ್ಕರಣಾ ಶುಲ್ಕ ಸ್ಥಳ ಇಂಟರ್ನೆಟ್ ಟೆಲಿಮಾರ್ಕೆಟಿಂಗ್ ದಲ್ಲಾಳಿಗಳು ಏಜೆಂಟರು ಮಾರಾಟ ಪಡೆ ಪ್ರಚಾರ ಜಾಹೀರಾತು ನೇರ ಮಾರುಕಟ್ಟೆ ವೈಯಕ್ತಿಕ ಮಾರಾಟ ಸಾಮಾಜಿಕ ಮಾಧ್ಯಮ ಜನರು ಉದ್ಯೋಗಿಗಳು ಏಜೆಂಟರು ಗ್ರಾಹಕರ ಬೆಂಬಲ ಸಂಶೋಧನಾ ತಂಡ ಮಾರಾಟ ತಂಡ ಮತ್ತು ಗ್ರಾಹಕರು ಪ್ರಕ್ರಿಯೆ ಆಫ್ಲೈನ್ ಮತ್ತು ಆನ್ಲೈನ್ ಪ್ರಮಾಣಿತ ಮತ್ತು ಕಡಿಮೆ ಸಂಕೀರ್ಣ ಭೌತಿಕ ಸಾಕ್ಷ್ಯಗಳು ದಾಖಲೆಗಳು ಕಚೇರಿ ಸ್ಥಳ ಕಚೇರಿ ಪರಿಸರ ಇವೆಲ್ಲವೂ ಸೇವಾ ಮಾರ್ಕೆಟಿಂಗ್ ಮಿಶ್ರಣದ ಭೌತಿಕ ಪುರಾವೆಗಳಾಗಿವೆ ಸಾಮಾಜಿಕ ಮಾರುಕಟ್ಟೆಗಾಗಿ ಹೆಚ್ಚುವರಿ ಮಾರ್ಕೆಟಿಂಗ್ ಮಿಶ್ರಣವೆಂದರೆ ಸಾರ್ವಜನಿಕ ಗುರಿ ಪ್ರೇಕ್ಷಕರಂತಹ ಬಾಹ್ಯ ಗುಂಪು ನೀತಿ ನಿರೂಪಕರು ದ್ವಾರಪಾಲಕರು ಆಂತರಿಕ ಗುಂಪು ಮಾರಾಟ ತಂಡ ತರಬೇತಿ ತಂಡ ಪ್ರವೇಶ ಮತ್ತು ಬೇಡಿಕೆಯನ್ನು ಹೆಚ್ಚಿಸಲು ಇದೇ ರೀತಿಯ ಗುರಿಯನ್ನು ಹೊಂದಿರುವ ಇತರ ಸಮುದಾಯ ಸಂಘಟನೆಯ ಸಹಭಾಗಿತ್ವ ಸಹಯೋಗದ ಅಗತ್ಯವಿದೆ ಪ್ರಮುಖ ಸಹಕಾರಿ ಸಂಸ್ಥೆ ಸ್ಥಳೀಯ ಅಥವಾ ರಾಷ್ಟ್ರೀಯ ಮಹಿಳಾ ಗುಂಪುಗಳು ಕಾರ್ಪೊರೇಟ್ ಪ್ರಾಯೋಜಕರು ವೈದ್ಯಕೀಯ ಸಂಸ್ಥೆಗಳು ಸೇವಾ ಕ್ಲಬ್ಗಳು ಅಥವಾ ಮಾಧ್ಯಮಗಳಾಗಿರಬಹುದು ನೀತಿ ಪರಿಸರವನ್ನು ಬದಲಾಯಿಸುವಲ್ಲಿ ದೀರ್ಘಾವಧಿಯಲ್ಲಿ ವೈಯಕ್ತಿಕ ನಡವಳಿಕೆಯ ಬದಲಾವಣೆಯನ್ನು ಪ್ರೇರೇಪಿಸುವುದು ಕಷ್ಟ ಆದ್ದರಿಂದ ನೀತಿಯು ಕ್ರಿಯಾತ್ಮಕವಾಗಿರಬೇಕು ಮತ್ತು ಮಾಧ್ಯಮ ವಕಾಲತ್ತು ಕಾರ್ಯಕ್ರಮವು ಪರಿಣಾಮಕಾರಿಯಾಗಬಲ್ಲದು ಸಾಮಾಜಿಕ ಮಾರ್ಕೆಟಿಂಗ್ ಕಾರ್ಯಕ್ರಮಕ್ಕೆ ಪರಿಣಾಮಕಾರಿಯಾದ ಪೂರಕವಾಗಿದೆ ಪ್ರೋಗ್ರಾಂಗೆ ನಾವು ಹಣವನ್ನು ಪಡೆಯುವ ಕೊಂಡಿ ಯಾವುದು ಇದಕ್ಕೆ ಸರ್ಕಾರ ಸಂಸ್ಥೆಗಳು ವಿಭಿನ್ನ ಶಾಸನಬದ್ಧ ಸಂಸ್ಥೆ ಅಥವಾ ವ್ಯಕ್ತಿಗಳು ಹಣ ನೀಡಬಹುದು ಆದ್ದರಿಂದ ಸಾಮಾಜಿಕ ಮಾರ್ಕೆಟಿಂಗ್ನ ಸಾರಾಂಶವು ಸಾಮಾಜಿಕ ಸಮಸ್ಯೆಗಳ ಮಾರ್ಕೆಟಿಂಗ್ಗೆ ಸಂಬಂಧಿಸಿದೆ ಸಾಮಾಜಿಕ ಮಾರ್ಕೆಟಿಂಗ್ನಲ್ಲಿನ ವೈಫಲ್ಯವು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಆದ್ದರಿಂದ ಸಾಮಾಜಿಕ ಮಾರ್ಕೆಟಿಂಗ್ ಬಹಳ ನಿರ್ಣಾಯಕವಾಗಿದೆ ಅಂತಹ ಪರಿಸರ ರಕ್ಷಣೆ ಸಾಮಾಜಿಕ ಅರಣ್ಯೀಕರಣ ಶಕ್ತಿ ಸಂರಕ್ಷಣೆ ಜೀವನ ವಸತಿ ಗುಣಮಟ್ಟ ಸಾಕ್ಷರತೆ ಸಾಮಾಜಿಕ ವ್ಯಾಪಾರ ಸಂಬಂಧಿತ ಮುಂತಾದ ಸಾಮಾಜಿಕ ಸಮಸ್ಯೆಗಳು ಇವೆ ಮುಂದೆ ನಾವು ಮತ್ತೊಂದು ಸಾರ್ವಜನಿಕ ಸೇವೆಗಳಿಗೆ ಬರುತ್ತೇವೆ ಅದು ಧಾರ್ಮಿಕ ಸೇವೆಗಳ ಮಾರ್ಕೆಟಿಂಗ್ ಆಗಿದೆ ಆದ್ದರಿಂದ ಧಾರ್ಮಿಕ ಸೇವಾ ಮಾರ್ಕೆಟಿಂಗ್ ಒಂದು ರೀತಿಯ ಲಾಭರಹಿತ ಮಾರ್ಕೆಟಿಂಗ್ ಆಗಿದೆ ಧಾರ್ಮಿಕ ವ್ಯಾಪಾರೋದ್ಯಮದಲ್ಲಿ 2 ಚಿಂತನೆಯ ಶಾಲೆಗಳಿವೆ ಒಂದು ದೇವತಾಶಾಸ್ತ್ರಜ್ಞರು ಮತ್ತು ಇನ್ನೊಬ್ಬರು ಮಾರಾಟಗಾರರಾಗಿದ್ದಾರೆ ಆದ್ದರಿಂದ ಧರ್ಮಶಾಸ್ತ್ರಜ್ಞರು ಧರ್ಮವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಅಥವಾ ಧರ್ಮದ ಬಗ್ಗೆ ಓದಿದ ಅಥವಾ ಧರ್ಮದ ಬಗ್ಗೆ ಆಳವಾದ ಚಿಂತನೆಗೆ ಒಳಗಾದ ಧಾರ್ಮಿಕ ಜನರು ಮತ್ತು ಮಾರಾಟಗಾರರು ಇದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಇಬ್ಬರೂ ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಧಾರ್ಮಿಕ ವ್ಯಾಪಾರೋದ್ಯಮದ ಟೀಕೆ ಎಂದರೆ ಹಣ ವ್ಯರ್ಥವಾಗುವುದು ಇದು ವ್ಯಕ್ತಿಗಳ ಜೀವನದಲ್ಲಿ ಒಂದು ಕುಶಲತೆಯಿಂದ ಕಾರ್ಯನಿರ್ವಹಿಸುತ್ತದೆ ನಾಯಕತ್ವದ ಮನೋಭಾವಕ್ಕೆ ವಿರುದ್ಧವಾಗಿ ಧರ್ಮವನ್ನು ಉಲ್ಲಂಘಿಸುತ್ತದೆ ಜನರಿಗೆ ಧಾರ್ಮಿಕ ಸಂದೇಶದ ಮೇಲೆ ನಂಬಿಕೆ ಇದೆ ಸೋಲು ಗೆಲುವು ತತ್ವವನ್ನು ಅಭ್ಯಾಸ ಮಾಡಲಾಗುತ್ತದೆ ಮತ್ತು ಗ್ರಾಹಕರ ದೃಷ್ಟಿಕೋನವಿದೆ ಧಾರ್ಮಿಕ ಮಾರ್ಕೆಟಿಂಗ್ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಕೊಡುಗೆ ನೀಡುವ ಗುರಿ ಹೊಂದಿದೆ ಅನೇಕ ಜನರು ಇದನ್ನು ವಿಭಿನ್ನ ಆಧಾರದ ಮೇಲೆ ಟೀಕಿಸಿದ್ದರೂ ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಬೆಳವಣಿಗೆಯ ಸಾಧ್ಯತೆ ಇದೆ ಆದ್ದರಿಂದ ಸೇವೆಗಳ ಮಾರ್ಕೆಟಿಂಗ್ ಕೋರ್ಸ್ನಲ್ಲಿ ಇದೆ ನೀವು ವಿಭಿನ್ನ ಅಧ್ಯಾಯಗಳ ಮೂಲಕ ಹೋಗಿದ್ದೀರಿ ಮತ್ತು ನೀವು ಸೇವಾ ವ್ಯವಹಾರವನ್ನು ನಡೆಸುವುದು ಅಥವಾ ಸೇವಾ ವ್ಯವಹಾರವನ್ನು ಸ್ಥಾಪಿಸವುದನ್ನು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸೇವೆಗಳು ಗ್ರಾಹಕರಿಗೆ ಒಂದು ಪ್ರಮುಖ ಕ್ಷೇತ್ರ ಮತ್ತು ಪ್ರಮುಖ ಕೆಲಸವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ನಾವು ಯಾವಾಗಲೂ ಉತ್ತಮ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸಲು ಪ್ರಯತ್ನಿಸಬೇಕು ಅಥವಾ ನಮ್ಮ ಸೇವೆಗಳನ್ನು ದಿನದಿಂದ ದಿನಕ್ಕೆ ಸುಧಾರಿಸಬೇಕು ಎಲ್ಲರಿಗೂ ಧನ್ಯವಾದಗಳು ಈ ಕೋರ್ಸ್ ತಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ